ಈ ವಿಷಯ ಕೆಪಾಸಿಟರ್ಗಳು ಮತ್ತು ಇಂಡಕ್ಟರ್ನ ಬಗ್ಗೆ ಆಗಿದೆ ಆದ್ದರಿಂದ ಕೆಪಾಸಿಟರ್ ಮೂಲಕ ಕರೆಂಟ್ ಹರಿಯುವುದರಿಂದ ಏನಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳುವ ಈ ಚಿತ್ರದಲ್ಲಿ ತೋರಿಸಿರುವಂತೆ ಕರೆಂಟ್ ಕೆಳಕ್ಕೆ ಹರಿಯುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಇದು ಕರೆಂಟ್ದಿಕ್ಕನ್ನು ತೋರಿಸಲಾಗುತ್ತದೆ ಮತ್ತು ಎಲೆಕ್ಟ್ರಾನ್ ವಾಸ್ತವವಾಗಿ ಮೇಲಕ್ಕೆ ಹರಿಯುವುದು ಮತ್ತು ಇದರ ನಡುವೆ ಡೈಎಲೆಕ್ಟ್ರಿಕ್ ವಸ್ತು ಇರುತ್ತದೆ ಮತ್ತು ಈ ಎರಡು ಕಂಡಕ್ಟಿಂಗ್ ಪ್ಲೇಟ್ಆದ್ದರಿಂದ ಕರೆಂಟ್ನ ದಿಕ್ಕು ಮೇಲಕ್ಕೆ ಚಲಿಸುತ್ತದೆ ಸಾಮಾನ್ಯವಾಗಿ ಯಾವುದೇ ಲೋಹಗಳಲ್ಲಿ ಎಲೆಕ್ಟ್ರಾನ್ಗಳ ಚಲನೆಯನ್ನು ಕರೆಂಟ್ ಎಂದು ಕರೆಯುತ್ತಾರೆ ಕರೆಂಟ್ ಈ ದಿಕ್ಕಿನಲ್ಲಿದ್ದರೆ ಎಲೆಕ್ಟ್ರಾನ್ಗಳು ಕೇವಲ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಆದ್ದರಿಂದ ಎಲೆಕ್ಟ್ರಾನ್ ಹರಿವು ಮೇಲ್ಮುಖವಾಗಿರುತ್ತದೆ ಆದ್ದರಿಂದ ಇದು ಮೇಲಿನ ಪ್ಲೇಟ್ ಮತ್ತು ಇದು ಬಾಟಮ್ ಪ್ಲೇಟ್ ಎಂದು ಹೇಳುತ್ತೇವೆ ಇಲ್ಲಿ ಎಲೆಕ್ಟ್ರಾನ್ಗಳು ಕೆಳಗಿನ ಪ್ಲೇಟ್ ನಲ್ಲಿರುತ್ತದೆ ಇದರರ್ಥ ಋಣಾತ್ಮಕ ಚಾರ್ಜ್ ವಾಸ್ತವವಾಗಿ ಸಂಗ್ರಹಗೊಳ್ಳುತ್ತದೆ ಅಥವಾ ಸಂಗ್ರಹಿಸಲ್ಪಡುತ್ತದೆ ಆದ್ದರಿಂದ ಈ ಕಾರಣದಿಂದಾಗಿ ಈ ಎರಡು ಪ್ಲೇಟ್ ಗಳಲ್ಲಿ ನಡುವೆ ಇರುವ ಡೈಎಲೆಕ್ಟ್ರಿಕ್ ವಸ್ತುವಿನಲ್ಲಿ ವಿದ್ಯುತ್ ಕ್ಷೇತ್ರವು ಉಂಟಾಗುತ್ತದೆ ಮತ್ತು ಇದು ಎಲೆಕ್ಟ್ರಾನ್ಗಳನ್ನು ಮೇಲಿನಫಲಕ ಕಡೆಗೆ ಸಂಕರಿಸುವಂತೆ ಮಾಡುತ್ತದೆ ಆ ರೀತಿಯಲ್ಲಿ ಮತ್ತು ಕರೆಂಟ್ ನ ದಿಕ್ಕು ಕೆಳಕ್ಕೆ ಇರುತ್ತದೆ ಮತ್ತು ಈ ಎರಡು ಪ್ಲೇಟ್ಗಳಲ್ಲಿ ವೋಲ್ಟೇಜ್ ಅನ್ವಯಿಸಿದರೆ ಚಾರ್ಜ್ ಮೇಲಿನ ಪ್ಲೇಟ್ ಅಥವಾ ಕೆಳಗಿನ ಪ್ಲೇಟ್ ನಲ್ಲಿ ಸಂಗ್ರಹಿಸಲ್ಪಡುತ್ತದೆ ಆದರೆ ಒಟ್ಟು ಚಾರ್ಜ್ ಕೆಳಗಿನ ಪ್ಲೇಟ್ q ಇದ್ದರೆ ಅಥವಾ ಮೇಲಿನ ಪ್ಲೇಟ್ ನಲ್ಲಿ ಅದು q ಆಗಿರುತ್ತದೆ ಆದರೆ ಒಟ್ಟು ಚಾರ್ಜ್ 0 ಆಗಿರುತ್ತದೆ ಆದರೆ ಪ್ರಶ್ನೆಯೆಂದರೆ ಈ ಕೆಪಾಸಿಟರ್ನಲ್ಲಿ ಸಂಗ್ರಹವಾದ ಒಟ್ಟು ಚಾರ್ಜ್ ಎಂದರೆ ಅದು ಮೇಲಿನ ಪ್ಲೇಟ್ ಅಥವಾ ಕೆಳಗಿನ ಪ್ಲೇಟ್ನಲ್ಲಿರುತ್ತದೆ ಈ ಎಲ್ಲಾ ವಿವರಣೆಯು ಈ ರೇಖಾಚಿತ್ರದಲ್ಲಿ ವಿವರಿಸಲಾಗಿದೆ ಹೆಚ್ಚಿನ ಲೋಹಗಳಲ್ಲಿ ಕರೆಂಟ್ ಎಂದರೆ ಎಲೆಕ್ಟ್ರಾನ್ಗಳ ಚಲನೆಯನ್ನು ಒಳಗೊಂಡಿರುತ್ತದೆ ಮತ್ತು ಸಾಂಪ್ರದಾಯಿಕ ಕರೆಂಟ್ ಕೆಳಕ್ಕೆ ಹರಿಯುತ್ತದೆ ಆದರೆ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಎಲೆಕ್ಟ್ರಾನ್ಗಳು ವಾಸ್ತವವಾಗಿ ಮೇಲಕ್ಕೆ ಚಲಿಸುವಂತೆ ತೋರಿಸಲಾಗಿದೆ ಎಲೆಕ್ಟ್ರಾನ್ಗಳು ಮೇಲಕ್ಕೆ ಚಲಿಸುವಾಗ ಫಿಗರ್ 5 2 ರಲ್ಲಿ ತೋರಿಸಿರುವಂತೆ ಅವು ಕೆಪಾಸಿಟರ್ನ ಕೆಳಗಿನ ಪ್ಲೇಟ್ ನಲ್ಲಿ ಸಂಗ್ರಹಗೊಳ್ಳುತ್ತದೆ ಕೆಳ ಪ್ಲೇಟ್ ನಿವ್ವಳ ಚಾರ್ಜ್ ಋಣಾತ್ಮಕ ಚಾರ್ಜ್ ಅನ್ನು ಸಂಗ್ರಹಿಸುತ್ತದೆ ಅದು ಡೈಎಲೆಕ್ಟ್ರಿಕ್ನಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಈ ವಿದ್ಯುತ್ ಕ್ಷೇತ್ರವು ಎಲೆಕ್ಟ್ರಾನ್ಗಳನ್ನು ಮೇಲಿನ ಪ್ಲೇಟ್ ನಿಂದ ಬಿಡುವಂತೆ ಮಾಡುತ್ತದೆ ಮತ್ತು ಅದೇ ವೇಗದಲ್ಲಿ ಕೆಳ ಪ್ಲೇಟ್ ನಲ್ಲಿ ಸಂಗ್ರಹವಾಗುವಂತೆ ಮಾಡುತ್ತದೆ ಆದ್ದರಿಂದ ಕೆಪಾಸಿಟರ್ ಮೂಲಕ ಕರೆಂಟ್ ಪ್ರವಹಿಸುತ್ತದೆ ಮತ್ತು ಚಾರ್ಜ್ ನ ಪ್ರಮಾಣ ಹೆಚ್ಚಾದಂತೆ ಕೆಪಾಸಿಟರರ್ನಾದ್ಯಂತ ವೋಲ್ಟೇಜ್ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಕೆಪಾಸಿಟರ್ ನ ಒಂದು ಪ್ಲೇಟ್ ನಲ್ಲಿ ಚಾರ್ಜ್ ಸಂಗ್ರಹಗೊಳ್ಳುತ್ತದೆ ಏಕೆಂದರೆ ಒಂದು ಪ್ಲೇಟ್ ಚಾರ್ಜ್ ಆಗಿದ್ದರೆ ಮತ್ತು ಇನ್ನೊಂದು ಚಾರ್ಜ್ ಎರಡು ಪ್ಲೇಟ್ಗಳು ಸೇರಿ ಅದು 0 ಆಗಿರುತ್ತದೆ ಆದ್ದರಿಂದ ಎರಡೂ ಪ್ಲೇಟ್ಗಳಲ್ಲಿನ ಒಟ್ಟು ಚಾರ್ಜ್ ಯಾವಾಗಲೂ ಶೂನ್ಯವಾಗಿರುತ್ತದೆ ಎಂಬುದನ್ನು ಗಮನಿಸಿ ಏಕೆಂದರೆ ಒಂದು ಪ್ಲೇಟ್ನಲ್ಲಿನ ಧನಾತ್ಮಕ ಚಾರ್ಜ್ ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಸಮಾನ ಪ್ರಮಾಣದ ಋಣಾತ್ಮಕ ಚಾರ್ಜ್ನಿಂದ ಸಮತೋಲನಗೊಳ್ಳುವುದರಿಂದ ಒಟ್ಟು ಚಾರ್ಜ್ 0 ಆಗಿರುತ್ತದೆ ಆದ್ದರಿಂದ ಮೇಲಿನ ಚಿತ್ರದಲ್ಲಿ ವೋಲ್ಟೇಜ್ ಮೂಲ v ಅನ್ನು ಕೆಪಾಸಿಟರ್ಗೆ ಸಂಪರ್ಕಿಸಲಾಗಿದೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ವೋಲ್ಟೇಜ್ ಮೂಲವು ಒಂದು ಪ್ಲೇಟ್ನಲ್ಲಿ ಧನಾತ್ಮಕ ಚಾರ್ಜ್ q ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಋಣಾತ್ಮಕ ಚಾರ್ಜ್ q ಅನ್ನು ಠೇವಣಿ ಮಾಡುತ್ತದೆ ಎರಡು ಪ್ಲೇಟ್ಗಳ ನಡುವೆ ವೋಲ್ಟೇಜ್ ಅನ್ವಯಿಸಿದರೆ ಆದ್ದರಿಂದ ಈ ಭಾಗವು ವೋಲ್ಟೇಜ್ ಮೂಲದ ಟರ್ಮಿನಲ್ ಆಗಿದೆ ಮತ್ತು ಅದಕ್ಕಾಗಿಯೇ q ಚಾರ್ಜ್ ಸಂಗ್ರಹವಾಗುತ್ತದೆ ಮತ್ತು q ಸಂಗ್ರಹಗೊಳ್ಳುತ್ತದೆ ಮತ್ತು ಒಟ್ಟು ಚಾರ್ಜ್ 0 ಆಗಿರುತ್ತದೆ ಇದು ಸರಳ ರೇಖಾಚಿತ್ರವಾಗಿದೆ ಆದ್ದರಿಂದ ಸಂಗ್ರಹಿಸಲಾದ ಚಾರ್ಜ್ q ನ ಪ್ರಮಾಣವು ಅನ್ವಯಿಕ ವೋಲ್ಟೇಜ್ v ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಅಂದರೆ q cv ಇದು ಭೌತಶಾಸ್ತ್ರದಿಂದಲೂ ತಿಳಿದಿರುತ್ತದೆ ಆದ್ದರಿಂದ c ಸ್ಥಿರ ಪ್ರಮಾಣಾಕ್ಕೆ ಅನುಗುಣವಾಗಿರುವುದರಿಂದ ಅದನ್ನು ಕೆಪಾಸಿಟರ್ನ ಕೆಪಾಸಿಟನ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಕೆಪಾಸಿಟನ್ಸ್ನ ಯೂನಿಟ್ ಫಾರೆಡ್ ಆಗಿದೆ ಆದ್ದರಿಂದ q c v ಆಗಿದೆ ಆದ್ದರಿಂದ ಸಮೀಕರಣ 1 ರಿಂದ ಕೆಪಾಸಿಟನ್ಸ್ ಎನ್ನುವುದು ಕೆಪಾಸಿಟರ್ನ ಒಂದು ಪ್ಲೇಟ್ ನಲ್ಲಿನ ಚಾರ್ಜ್ ನ ಅನುಪಾತವು ಎರಡು ಫಲಕಗಳ ನಡುವಿನ ವೋಲ್ಟೇಜ್ ವ್ಯತ್ಯಾಸ ಆಗಿದೆ ಆದ್ದರಿಂದ ವಾಸ್ತವವಾಗಿ ಕೆಪಾಸಿಟನ್ಸ್ ಇದು q ಅಥವಾ v ಅನ್ನು ಅವಲಂಬಿಸಿರುವುದಿಲ್ಲ ಆದ್ದರಿಂದ ಇದು ಕೆಪಾಸಿಟರ್ನ ಭೌತಿಕ ಆಯಾಮವನ್ನು ಅವಲಂಬಿಸಿರುತ್ತದೆ ಚಿತ್ರ1 ರಲ್ಲಿ ತೋರಿಸಿರುವಂತೆ ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ಗಾಗಿ C A d ಆಗಿದೆ A ಎಂಬುದು ಪ್ರತಿ ಪ್ಲೇಟ್ನ ಮೇಲ್ಮೈ ವಿಸ್ತೀರ್ಣವಾಗಿದ್ದರೆ d ಎಂಬುದು ಎರಡು ಪ್ಲೇಟ್ಗಳ ನಡುವಿನ ಡೈಎಲೆಕ್ಟ್ರಿಕ್ ಅಂತರ ಮತ್ತು ಪ್ಲೇಟ್ಗಳ ನಡುವಿನ ಡೈಎಲೆಕ್ಟ್ರಿಕ್ ವಸ್ತುವಿನ ಪರ್ಮಿಟಿವಿಟಿ ಎಪ್ಸಿಲಾನ್ ಆಗಿದೆ ಆದ್ದರಿಂದ ಆದ್ದರಿಂದ ಚಿತ್ರ 4 ರಲ್ಲಿ ಸ್ಥಿರ ಮತ್ತು ವೇರಿಯಬಲ್ ಕೆಪಾಸಿಟರ್ಗಾಗಿ ಸರ್ಕ್ಯೂಟ್ ಚಿಹ್ನೆಗಳನ್ನು ತೋರಿಲಾಗಿದೆ ವೇರಿಯಬಲ್ ಎಂದರೆ ಕೇವಲ ಬಾಣವನ್ನು ಹಾಕಬೇಕು ಕರೆಂಟ್ i ಕೆಪಾಸಿಟರ್ನ ಟರ್ಮಿನಲ್ ಪ್ರವೇಶಿಸುವಾಗ ಈ ಸ್ಥಿತಿಯಲ್ಲಿ ಕೆಪಾಸಿಟರ್ ಚಾರ್ಜ್ ಆಗುತ್ತಿದೆ ಕರೆಂಟ್ ಟರ್ಮಿನಲ್ ನಿಂದ ನಿರ್ಗಮಿಸಿದರೆ ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತಿದೆ ಎಂದರ್ಥ ಆದ್ದರಿಂದ ಇದು ಸ್ಥಿರ ಕೆಪಾಸಿಟರ್ ಚಿಹ್ನೆ ಮತ್ತು ಈ ರೀತಿ ವೇರಿಯಬಲ್ ಪ್ರತಿರೋಧವನ್ನು ಅದೇ ರೀತಿಯಲ್ಲಿ ತೋರಿಸಿದೆ ಮತ್ತು ಇದು ಸರ್ಕ್ಯೂಟ್ ಚಿಹ್ನೆ ನಿವಾರಿಸಲಾಗಿದೆ ಇದು ಸ್ಥಿರವಾಗಿದೆ ಮತ್ತು ಇದು ವೇರಿಯಬಲ್ ಕೆಪಾಸಿಟರ್ಗಾಗಿ b ಯಲ್ಲಿ ತೋರಿಸಲಾಗಿದೆ ಆದ್ದರಿಂದ ನಿಷ್ಕ್ರಿಯ ಚಿಹ್ನೆ ಸಮಾವೇಶದ ಪ್ರಕಾರ ಕೆಪಾಸಿಟರ್ ಚಾರ್ಜ್ ಆಗುತ್ತಿರುವಾಗ ವಿದ್ಯುತ್ ಪ್ರವಾಹವನ್ನು ಕೆಪಾಸಿಟರ್ನ ಹರಿವು ಧನಾತ್ಮಕ ಟರ್ಮಿನಲ್ ಎಂದು ಪರಿಗಣಿಸಲಾಗುತ್ತದೆ ಧನಾತ್ಮಕ ಟರ್ಮಿನಲ್ ನಿಂದ ಹೊರಕ್ಕೆ ಹೋದರೆ ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತಿದೆ ಎಂದರ್ಥ ಈಗ ಕರೆಂಟ್ ವೋಲ್ಟೇಜ್ ಸಂಬಂಧವನ್ನು ಪಡೆಯಲು ಕೆಪಾಸಿಟರ್ ಅದರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬೇಕು ಸಮೀಕರಣ 1 ರಲ್ಲಿ q cv ಆದ್ದರಿಂದ dq dt c db dt ಆದರೆ i dq dt ಎಂದು ತಿಳಿದಿದೆ ಆದ್ದರಿಂದ ನಾನು dq dt ಆದ್ದರಿಂದ ಸಮೀಕರಣದ ಎಡಭಾಗದಲ್ಲಿ dq dt ಬದಲಿ i ಯಿಂದ ಬದಲಿಸಬೇಕು ಆಗ i c dbdt 5 ಇದು ಸಮೀಕರಣ 5 ಆಗಿದೆ ಇದು ಕೆಪಾಸಿಟರ್ನ ಕರೆಂಟ್ ಮತ್ತು ವೋಲ್ಟೇಜ್ ಸಂಬಂಧವಾಗಿದೆ ಇದು ಚಿಹ್ನೆ ಕನ್ವೆಂಷನ್ ನ್ನು ಚಿತ್ರ 5 ರಲ್ಲಿ ತೋರಿಸಿರುವ ಸಂಬಂಧಗಳನ್ನು ಊಹಿಸಲಾಗಿದೆ ಈ ಭಾಗವು dvdt ವೋಲ್ಟೇಜ್ ಬದಲಾವಣೆಯ ದರವಾಗಿದೆ ಮತ್ತು ಇದು ಸ್ಲೋಪ್ c ಇದು ಮೂಲತಃ ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ c ಯು i db dt ನಿಂದ ಸ್ವತಂತ್ರವಾಗಿದೆ ಆದ್ದರಿಂದ ಇದರರ್ಥ ಸಮೀಕರಣ 5 ಅನ್ನು ತೃಪ್ತಿಪಡಿಸುವ ಕೆಪಾಸಿಟರ್ಗಳು ಈ ಗುಣಲಕ್ಷಣದಿಂದಲೂ ರೇಖೀಯವೆಂದು ಹೇಳಲಾಗುತ್ತದೆ ಅದುದರಿಂದ ಇದು ಲೀನಿಯರ್ ಕೆಪಾಸಿಟರ್ಆಗಿದೆ ಆದ್ದರಿಂದ ಈ ಸಂಬಂಧದಿಂದಾಗಿ c ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ಆದ್ದರಿಂದ ಲಿನಿಯರ್ ಕೆಪಾಸಿಟರ್ ಆಗಿದೆ ಮುಂದಿನದು ವೋಲ್ಟೇಜ್ ಕರೆಂಟ್ ಸಂಬಂಧ ಸಮೀಕರಣದ ಎರಡೂ ಬದಿಗಳನ್ನು ಸಂಯೋಜಿಸುವ ಮೂಲಕ ಕೆಪಾಸಿಟರ್ ನ ವೋಲ್ಟೇಜ್ ಕರೆಂಟ್ ಸಂಬಂಧ ಪಡೆಯಬಹುದು ಏಕೆಂದರೆ ಇಲ್ಲಿ i c dvdt ಆಗಿದೆ ಆದ್ದರಿಂದdvt1cidt ಆಗಿದೆ ಎರಡೂ ಬದಿಯನ್ನು ಸಂಯೋಜಿಸಿದಾಗ dvt 1cidt ಅದು ಕೆಲವು ಮಿತಿಗಳನ್ನು ಪಡೆಯಲು ಇನ್ಫಿನಿಟಿ ಯಾಗಿರುತ್ತದೆ ಎಂದರೆ v t0 1ct0 t idt bt0 ಆಗಿದೆ ವಾಸ್ತವವಾಗಿ ಈ ಸಮೀಕರಣ ಈ ರೀತಿ ಬರೆದರೆv 1 c t idtt0t idt ಈ ರೀತಿ ಬರೆಯಬಹುದು ವಾಸ್ತವವಾಗಿ 1c ನಿಂದ t0 ಬರೆದಾಗ idt ಈ ರೀತಿಯಾಗಿ ಬರೆದರೆ ಆ ಕೆಪಾಸಿಟರ್ನಲ್ಲಿ ವೋಲ್ಟೇಜ್ 0 ಆಗಿರಬಹುದು ಅಂದರೆ v 0 ಯಾವುದೇ ವೋಲ್ಟೇಜ್ ಇರದಿದ್ದರೆ ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡಲಾಗಿಲ್ಲ ಆದ್ದರಿಂದ ಮತ್ತು ಈ ಭಾಗದ ಅರ್ಥವೇನೆಂದರೆ ಈ ಭಾಗವು ಈ ರೀತಿ ಬರೆಯುತ್ತಿದ್ದರೆ ಇದು ಮೂಲತಃ 1 c t0idt ಆಗಿದೆ 1c idt ನ್ನು ಸಂಯೋಜಿಸಿದರೆ ಅದು ಮೂಲತಃ ಅದು dv ಆಗಿರುತ್ತದೆ ಇದನ್ನು ಸಂಯೋಜಿಸಿದರೆvt0 v ಸಿಗುತ್ತದೆ ಆದ್ದರಿಂದ ಕೆಲವೊಮ್ಮೆ v 0 ಆಗಿರಬಹುದು ಇದರ ಅರ್ಥವೇನೆಂದರೆ ಕೆಪಾಸಿಟರ್ ನಲ್ಲಿ ಯಾವ ವೋಲ್ಟೇಜ್ ಇಲ್ಲ ಎಂದು ಹೇಳಬಹುದು ಕೆಪಾಸಿಟರ್ ಹಿಂದಿನ ಕೆಲವು ಸಮಯದ ಭಾಗವಾಗಿರುವುದರಿಂದ vt0 ಮಾತ್ರ ಇರುತ್ತದೆ ಅದಕ್ಕಾಗಿಯೇ ಈ ಸಮೀಕರಣವು t ಗೆ ಇರುತ್ತದೆ ಮತ್ತು ಈ vt0 ನಿಜವಾಗಿ vt0 v ಆಗಿರಬೇಕು ಆದರೆ v0 ಆಗಿರಬೇಕು ಅಥವಾ q c v ಸಮೀಕರಣ ಬರೆಯಬಹುದು ಅಥವಾ ಯಾವುದೇ t0 ಸಮಯದಲ್ಲಿ qt0 c vt0 ಇದನ್ನು vt0 qt0c ಎಂದು ಬರೆಯಬಹುದು ಅಂದರೆ ಈ ಪದ t t0 ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ಇರುವ ವೋಲ್ಟೇಜ್ ಆಗಿದೆ ಆದ್ದರಿಂದ ಇದರರ್ಥ vt0 qt0c ಈ ಸಮೀಕರಣ 7 ಕೆಪಾಸಿಟರ್ ವೋಲ್ಟೇಜ್ ಕೆಪಾಸಿಟರ್ ನಲ್ಲಿ ಹಿಂದೆ ಪ್ರವಹಿಸಿದ ಕರೆಂಟ್ ನ್ನು ಅವಲಂಬಿಸಿರುತ್ತದೆ ಮತ್ತು ಆ vt0 ಇಲ್ಲಿದೆ ಆದ್ದರಿಂದ ಕೆಪಾಸಿಟರ್ ಮೆಮೊರಿಯನ್ನು ಹೊಂದಿದೆ ಹಾಗೂ ಈ ಗುಣವನ್ನು ಆಗಾಗ್ಗೆ ಬಳಸಲಾಗುತ್ತದೆ ಮತ್ತು v0 ಆದಾಗ ಕೆಪಾಸಿತರ್ ಗೆ ತಲುಪಿಸುವ ಈ ತತ್ಕ್ಷಣದ ಶಕ್ತಿ p v i ಆದರೆ i c dvdt i ಬೆಲೆಯನ್ನು ಹಾಕಿದಾಗ pviCv dvdt ಇದು ಸಮೀಕರಣ 8 ಆಗಿದೆ ಈಗ ಕೆಪಾಸಿಟರ್ನಲ್ಲಿ ಮೊದಲಿನಂತೆ ಸಂಗ್ರಹವಾಗಿರುವ ಶಕ್ತಿಯನ್ನು ನಿಂದ t ಗೆ ತೆಗೆದುಕೊಂಡಾಗ w tpdtC tv dvdtdtC tv dv ಆಗುತ್ತದೆ ಮೇಲಿನ ಸಮೀಕರಣವನ್ನು ಸಂಯೋಜಿಸಿದರೆ w12CV2|t ಆಗಿರುತ್ತದೆ ಆದ್ದರಿಂದ t ಆದಾಗ ಕೆಪಾಸಿಟರ್ ಚಾರ್ಜ್ ಆಗದಿರುವುದರಿಂದ v0 ಆಗಿರುತ್ತದೆ ಆದ್ದರಿಂದ w12Cv2 ಆಗಿರುತ್ತದೆ ಮುಂದಿನದು v q c ತಿಳಿದಿದೆ ಮತ್ತು q c v ಆಗಿದೆ ಮತ್ತು ಆಗ w q 22 c ಆಗುತ್ತದೆ ಇದನ್ನು ಶಕ್ತಿಯ ಸಮೀಕರಣ ಎನ್ನುತ್ತಾರೆ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಈ ಶಕ್ತಿಯು 12 cv 2 ಅಥವಾ 12 c q 2 ಆಗಿದೆ 10 ಮತ್ತು 11 ಸಮೀಕರಣವು ಕೆಪಾಸಿಟರ್ನ ಪ್ಲೇಟ್ ಗಳ ನಡುವೆ ಇರುವ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ನೀಡುತ್ತದೆ ಕೆಪಾಸಿಟರ್ ಎರಡು ಪ್ಲೇಟ್ ಗಳನ್ನು ಹೊಂದಿದೆ ಆದ್ದರಿಂದ ಕೆಪಾಸಿಟರ್ನ ಫಲಕಗಳ ನಡುವೆ ಇರುವ ವಿದ್ಯುತ್ ಕ್ಷೇತ್ರದಲ್ಲಿ ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಐಡಿಯಲ್ ಕೆಪಾಸಿಟರ್ ಶಕ್ತಿಯನ್ನು ಶೇಖರಿಸುತ್ತದೆ ಈ ಶಕ್ತಿಯನ್ನು ಪ್ರತಿರೋಧಕದಂತೆ ಹಿಂಪಡೆಯಬಹುದು ಶಕ್ತಿಯು ಶಾಖದ ರೂಪದಲ್ಲಿ ಕರಗುತ್ತದೆ ಆದ್ದರಿಂದ ಕೆಪಾಸಿಟರ್ ನ ಪ್ರಮುಖ ಗುಣಲಕ್ಷಣಗಳು ಮೊದಲನೆಯದು ಸಮೀಕರಣ 5 ರಿಂದ ಅಂದರೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಸಮಯದೊಂದಿಗೆ ಬದಲಾಗದಿದ್ದಾಗಕೆಪಾಸಿಟರ್ ನಲ್ಲಿ ಪ್ರವಹಿಸುವ ಕರೆಂಟ್ i0 ಆಗಿರುತ್ತದೆ ಆದ್ದರಿಂದ ಕೆಪಾಸಿಟರ್ ಡಿ ಗೆ ಓಪನ್ ಸರ್ಕ್ಯೂಟ್ ಆಗಿದ್ದು ಸ್ವಿಚಿಂಗ್ ಸಮಯದಲ್ಲಿ ಸ್ಥಿರವಾಗಿರುವುದಿಲ್ಲ ಕೆಪಾಸಿಟರ್ನಾದ್ಯಂತ ಡಿಸಿ ವೋಲ್ಟೇಜ್ ಅನ್ನು ಸಂಪರ್ಕಿಸಿ ಆಗ ಕೆಪಾಸಿಟರ್ ಚಾರ್ಜ್ ಆಗುತ್ತದೆ ಆದ್ದರಿಂದ ಎರಡನೇ ವಿಷಯ ಕೆಪಾಸಿಟರ್ ಮೇಲಿನ ವೋಲ್ಟೇಜ್ ನಿರಂತರವಾಗಿರಬೇಕು ಕೆಪಾಸಿಟರ್ ಅದರಾದ್ಯಂತ ವೋಲ್ಟೇಜ್ನ ಹಠಾತ್ ಬದಲಾವಣೆಯನ್ನು ಪ್ರತಿರೋಧಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಪಾಸಿಟರ್ ಮೂಲಕ ಕರೆಂಟ್ ತ್ವರಿತವಾಗಿ ಬದಲಾಗಬಹುದು ಆದ್ದರಿಂದ ವಿಶೇಷವಾಗಿ ಇದನ್ನು ಕಲಿತ ನಂತರ ನಿರ್ದಿಷ್ಟ ಸ್ಥಿರ ಸ್ಥಿತಿಯಲ್ಲಿ ಆ ಒಂದು ಕೆಪಾಸಿಟರ್ ತ್ವರಿತವಾಗಿ ಬದಲಾಗಬಹುದಾದರೂ ಕರೆಂಟ್ ವ್ಯತಿರಿಕ್ತವಾಗಿದೆ ಆದ್ದರಿಂದ ಇದು ಒಂದು ವಿಷಯ ಐಡಿಯಲ್ ಕೆಪಾಸಿಟರ್ ಶಕ್ತಿಯನ್ನು ಶೇಖರಿಸುತ್ತದೆ ಕೆಪಾಸಿಟರ್ ತನ್ನ ಕ್ಷೇತ್ರದಲ್ಲಿ ಶಕ್ತಿಯನ್ನು ಸಂಗ್ರಹಿಸುವಾಗ ಸರ್ಕ್ಯೂಟ್ನಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸರ್ಕ್ಯೂಟ್ಗೆ ಶಕ್ತಿಯನ್ನು ತಲುಪಿಸುವಾಗ ಹಿಂದೆ ಸಂಗ್ರಹಿಸಿದ ಶಕ್ತಿಯನ್ನು ಹಿಂದಿರುಗಿಸುತ್ತದೆ ಆದ್ದರಿಂದ ಈಗ ಇದು ಕೆಪಾಸಿಟರ್ ಬಗ್ಗೆ ಆದ್ದರಿಂದ ಡಿಸಿ ಅಸ್ಥಿರತೆಯನ್ನು ಪರಿಗಣಿಸಲಾಗಿದೆ ಉದಾಹರಣೆಗೆ ಅದು 3 F ಕೆಪಾಸಿಟರ್ನಲ್ಲಿ 20 ವೋಲ್ಟ್ನೊಂದಿಗೆ ಸಂಗ್ರಹವಾಗಿರುವ ಚಾರ್ಜ್ ಮತ್ತು ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಕಂಡುಹಿಡಿಯಬೇಕು ಇಲ್ಲಿ c3 Fv20 ವೋಲ್ಟ್ q cv3x2060c ಆಗಿದೆ ಆದ್ದರಿಂದ ಸ್ಟೋರ್ಡ ಎನರ್ಜಿ w12cv212x3x10 6x202600J ಮುಂದಿನದು 2F ಕೆಪಾಸಿಟರ್ ಮೂಲಕ ಕರೆಂಟ್ i6e 3000t mA ನೀಡಲಾಗಿದೆ ಆರಂಭಿಕ ಕೆಪಾಸಿಟರ್ ವೋಲ್ಟೇಜ್ 0 ಎಂದು ಊಹಿಸಿಕೊಂಡು ಅದರಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು ಆದ್ದರಿಂದ ಈ ಸೂತ್ರವನ್ನು v 1c 02 idt v0 ಉಪಯೋಗಿಸಬೇಕು ಇಲ್ಲಿ c2F v0 0 ಕೊಡಲಾಗಿದೆ 2 ಮೈಕ್ರೊ ಫರಾಡ್ ಕೆಪಾಸಿಟರ್ ಮೂಲಕ ಪ್ರವಾಹವನ್ನು ನೀಡುವ ಸಮಸ್ಯೆ ಎಂದರೆ ಅದರಾದ್ಯಂತದ ವೋಲ್ಟೇಜ್ ಅನ್ನು ನಿರ್ಧರಿಸುವುದು v 12x10 6 0t 6 x e 3000 t x10 3dt 01 e 3000 t voltಇದು ಉತ್ತರ ಈಗ ಮುಂದಿನದು ಚಿತ್ರ 5 a ಎಂದು ಏಕೆಂದರೆ ಅದು ಐದನೇ ಅಧ್ಯಾಯವಾಗಿದೆ ಆದ್ದರಿಂದ ಮತ್ತು ಫಿಗರ 5 ರಲ್ಲಿ ತೋರಿಸಿರುವ ವೋಲ್ಟೇಜ್ v t ಈ 6 b ಯಲ್ಲಿ q t ಮತ್ತು i t ಅನ್ನು ಯೋಜಿಸಬೇಕು ಈಗ ಈ ಸರಳ ಸರಣಿ ಸರ್ಕ್ಯೂಟ್ ಮತ್ತು ಒಂದು ವೋಲ್ಟೇಜ್ ಮೂಲವನ್ನು ಸರಣಿಯಲ್ಲಿನ ಕೆಪಾಸಿಟರ್ಗಳೊಂದಿಗೆ ಸಂಪರ್ಕಿಸಲಾಗಿದೆ c 1 F ನೀಡಲಾಗಿದೆ ಮತ್ತು ಅದರಲ್ಲಿ ಹರಿಯುವ ಕರೆಂಟ್ i t ಮತ್ತು ವೋಲ್ಟೇಜ್ ನ ತರಂಗರೂಪವನ್ನು ಕೊಡಲಾಗಿದೆ ವಾಸ್ತವವಾಗಿ ಈ ರೇಖಾಚಿತ್ರವನ್ನು ಚಿತ್ರಿಸುವುದು ಈ ರೀತಿಯದ್ದಾಗಿದೆ ಆದ್ದರಿಂದ ಈ ಸರಳ ರೇಖೆಯ ಇಳಿಜಾರನ್ನು ತೆಗೆದುಕೊಂಡರೆ ಮೊದಲು ಹೇಳುವ ಮೊದಲು ತೆಗೆದುಕೊಂಡರೆ ಅದು ನಿಜ ಆದ್ದರಿಂದ ಇದು 10 ವೋಲ್ಟ್ ಮತ್ತು ಇದು 2 ಮೈಕ್ರೋ ಸೆಕೆಂಡ್ನಲ್ಲಿದೆ ಆದುದರಿಂದ ಸ್ಲೋಪ್ tan105ms ಅಂತೆಯೇ ಇದಕ್ಕೂ ಇದೇ ರೀತಿ ಇಳಿಜಾರು ಆದ್ದರಿಂದ ಇದು 1 ಸೆಕೆಂಡ್ ಮಾತ್ರ 4 ರಿಂದ 5 ಎಂದರೆ 1 ಸೆಕೆಂಡ್ ಮಾತ್ರ ಮತ್ತು ಇದು 10 ಆದ್ದರಿಂದ ಮತ್ತು ಇದು ಕೋನ 90 ಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಇದು ಕರೆ ಇಳಿಜಾರು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಇದು 10 ಮತ್ತು 4 ರಿಂದ 5 ಆಗಿರುತ್ತದೆ ಎಂದರೆ ಇದು 1 ಮೈಕ್ರೋ ಸೆಕೆಂಡ್ ಆಗುತ್ತದೆ ಸ್ಲೋಪ್ tan101x10 6 10 ಆಗಿರುತ್ತದೆ ಇದು ವಾಸ್ತವವಾಗಿ ಈ ಸರಳ ರೇಖೆಯ ಇಳಿಜಾರು ಮತ್ತು ಇದು 2 ರಿಂದ 4 ಸೆಕೆಂಡ್ ವರೆಗೆ ಸ್ಥಿರವಾಗಿರುತ್ತದೆ ಆದ್ದರಿಂದ 0 ರಿಂದ 2 ರವರೆಗೆ ವೋಲ್ಟೇಜ್ ಇದು ಬದಲಾಗುವ ಸಮಯ ಮತ್ತೆ 4 ರಿಂದ 5 ಮೈಕ್ರೋ ಸೆಕೆಂಡ್ ಇದು ಸಮಯ ಬದಲಾಗುತ್ತದೆ 2 ರಿಂದ 4 ಮೈಕ್ರೋ ಸೆಕೆಂಡ್ ನಡುವೆ ಅದು ಸ್ಥಿರವಾಗಿರುತ್ತದೆ ಈ ವೋಲ್ಟೇಜ್ ಮೂಲವನ್ನು ನೀಡಲಾಗಿದೆ ಈಗ q c v ಆದ್ದರಿಂದ q c v 10 6 v v c ಆಗಿದೆ ಈಗ q t v c ಇದನ್ನು ಬಿಡಿಸಬೇಕು ಆದ್ದರಿಂದ q t ವಾಸ್ತವವಾಗಿ ನೇರವಾಗಿ v t ಗೆ ಬರುತ್ತಿದೆ ಅಂದರೆ ಆ q t ಯ ಈ ಆಕಾರವು v t ಯಂತೆಯೇ ಇರುತ್ತದೆಏಕೆಂದರೆ q t v t c ಆದ್ದರಿಂದ v t ಗಾಗಿ ಯಾವುದೇ ಆಕಾರ ಇದ್ದರೂ ಅದು ಒಂದೇ ಆಕಾರವಾಗಿರುತ್ತದೆ ಯೂನಿಟ್ ಮಾತ್ರ ಬದಲಾಗುತ್ತದೆ ಮೇಲಿನ ಗ್ರಾಫಲ್ಲಿ qt y ಅಕ್ಷದಲ್ಲಿದೆ ಮತ್ತು t ಮೈಕ್ರೊ ಸೆಕೆಂಡ್ x ಅಕ್ಷದಲ್ಲಿದೆ ಆದರೆ ಇದು ಮೈಕ್ರೊ ಕೂಲಂಬ್ ಇದು 10 ಆಕಾರವಾಗಿದೆ ಎಂದು ಗ್ರಾಫ್ ಅನ್ನು ನೋಡಿದರೆ ಎಲ್ಲವೂ ಒಂದೇ ಆಗಿರುತ್ತದೆ ಯೂನಿಟ್ ಬದಲಾಗುತ್ತದೆ qt vt c 1 F ಅದು ಬೇರೆ ಯಾವುದಾದರೂ ಮೌಲ್ಯವಾಗಿದ್ದರೆ ಈ 10 ಅದು 10 ಆಗಿರಬಾರದು ಅದು ಬೇರೆ ಯಾವುದೋ ಆಗಿರಬೇಕು ಈಗ i c dv dt10 6dv dt ಯಾಕೆಂದರೆ c 1 F ಈಗ ಚಿತ್ರ 6 bಯಿಂದ dv dt10ಇದು ಒರಿಜಿನ್ ನಿಂದ ಹಾದುಹೋಗುತ್ತಿದೆ ಆದ್ದರಿಂದ ಮೂಲತಃ ಒರಿಜಿನ್ ನಿಂದ ಹಾದುಹೋಗುವ ನೇರ ರೇಖೆಯ ಸಮೀಕರಣ y mx c ಆಗಿದೆ ಆದ್ದರಿಂದ c 0 ಆಗಿದೆ ಅದರಿಂದ y ಅಕ್ಷವು v t ಎಂದು ಕಂಡುಹಿಡಿಯಬಹುದು ಆದ್ದರಿಂದ i ಸ್ಲೋಪ್ 10 ಆದ್ದರಿಂದ v t 2 x 10x tಆಗಿರುತ್ತದೆ ಆದ್ದರಿಂದ ಮೊದಲಿಗೆ 0 ರಿಂದ 2 ಸೆಕೆಂಡ್ dvtdt 10 ಸಮಯ 2 ರಿಂದ 4 ರವರೆಗೆ dvtdt0 ಆಗಿದೆ ಯಾಕೆಂದರೆ ಅದು ಡಿಸಿ ಪ್ರಮಾಣವು ಬದಲಾಗುವ ಸಮಯವಾಗಿದ್ದರೆ ಅದು 2 ರಿಂದ 4 ರ ಸಮಯದಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ಅದರ ವ್ಯುತ್ಕ್ರಮ dvtdt 0 ಆಗಿರುತ್ತದೆ 4 ರಿಂದ 5 ಸೆಕೆಂಡುಗಳ ನಡುವೆ 10 1 x 10 6 ಸೆಕೆಂಡ್ ಆದ್ದರಿಂದವಿಭಿನ್ನ ಸಮಯದ ಮಧ್ಯಂತರದಲ್ಲಿ ವೋಲ್ಟೇಜ್ ಬದಲಾವಣೆಯ ದರವನ್ನು ಈಗ ಲೆಕ್ಕಹಾಕಲಾಗಿದೆ ಈಗ 0 ರಿಂದ 2 ಸೆಕೆಂಡುಗಳ ನಡುವೆ it c x dvt dt ಆದ್ದರಿಂದ c 10 6 ಮತ್ತು dvt dt 5 x 10 6 5 ampere 0 ರಿಂದ 2 ಸೆಕೆಂಡುಗಳ ನಡುವೆ ಈಗ 2 ರಿಂದ 4 ರ ನಡುವೆ i t0 ಏಕೆಂದರೆ dvtdt 0 ಮತ್ತು ಅದೇ ರೀತಿ 4 ರಿಂದ 5 ಸೆಕೆಂಡುಗಳ ನಡುವೆ i t c dvtdt ಆದ್ದರಿಂದ dvtdt 10 6ಆಗಿದೆ it 10 x 106ಸೆಕಂಡ್ ಇಲ್ಲಿ c10 6 1F ಆದ್ದರಿಂದ 10 6x 10x106 10 ampere ಆದ್ದರಿಂದ it ಯನ್ನು ರೇಖಾ ಚಿತ್ರದಲ್ಲಿ ತೋರಿಸಲಾಗಿದೆ ಈಗ ಆದ್ದರಿಂದ 0 ರಿಂದ 2 ಮೈಕ್ರೋ ಸೆಕೆಂಡ್ ನಡುವೆ ಇದು 5 ampere ಸ್ಥಿರವಾಗಿರುತ್ತದೆ ನಂತರ 2 ರಿಂದ 4 ಸೆಕೆಂಡ್ it 0 ತದನಂತರ 4 ರಿಂದ 4 ಸೆಕೆಂಡ್ ಈಗ ಅದು 10 ampere ಆದ್ದರಿಂದ ಅದು 10 ಅಂದರೆ 4 ರಿಂದ 5 it ಯ ರೇಖಾ ಚಿತ್ರವಾಗಿದೆ ಈ ಸರಳ ವಿಷಯ ಹಂತ ಹಂತವಾಗಿ ಮಾತ್ರ ಅರ್ಥಮಾಡಿಕೊಳ್ಳಬೇಕು ಈಗ ಚಿತ್ರದಲ್ಲಿ 5 8 ರಲ್ಲಿ ಡಿಸಿ ಸ್ಥಿತಿಯಲ್ಲಿ ಈಗ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಕಂಡು ಹುಡುಕಿ ಈ ಚಿತ್ರ 5 8ರಲ್ಲಿ ಇದು 1000 3000 6000 ಮತ್ತು ಇದು 20 F ಇದು 10 F ಈಗ 20 F ಮತ್ತು 10 F ಡಿಸಿ ಸ್ಥಿತಿಯಲ್ಲಿ ಸರ್ಕ್ಯೂಟ್ ಅನ್ನು ಪುನಃ ರಚಿಸಿ ಫರಾಡ್ ಇದು ಸ್ಥಿರ ಸ್ಥಿತಿಯಲ್ಲಿ ತೆರೆದಿರುತ್ತದೆ ಮತ್ತು 20 ವೋಲ್ಟ್ ಡಿಸಿ ಅನ್ವಯಿಸಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ ತೆರೆದಿರುತ್ತದೆ ಈ 20 ಮೈಕ್ರೊ ಫರಾಡ್ನಾದ್ಯಂತ ವೋಲ್ಟೇಜ್ b 1 ಮತ್ತು ಈ ವೋಲ್ಟೇಜ್ b 2 ಆಗಿದೆ ಆದ್ದರಿಂದ ಇದು ಮುಕ್ತವಾಗಿದೆopen 1000 3000 ಮತ್ತು 6000 ಒಟ್ಟು 10000 ಆದ್ದರಿಂದ i 20 10000 ampere2mA ಆದ್ದರಿಂದ i ಅನ್ನು ಒಮ್ಮೆ ಲೆಕ್ಕಾಚಾರ ಮಾಡಿದರೆ ನಂತರ b 1 ಮತ್ತು b 2 ಅನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಇದೇ ಕರೆಂಟ್ i ಈ ಮೂಲಕ ಹರಿಯುತ್ತಿದೆ ಆದ್ದರಿಂದ v2 3000 6000 x i ಆಗಿರುತ್ತದೆಮತ್ತು v1 ಅಡ್ಡಲಾಗಿರುವ ವೋಲ್ಟೇಜ್ 3000 ಪ್ರತಿರೋಧದಾದ್ಯಂತದ ವೋಲ್ಟೇಜ್ ಆಗಿದೆ ಒಮ್ಮೆ v 1 ಮತ್ತು v 2 ಅನ್ನು ಪಡೆದುಕೊಂಡರೆ c 1 ಮತ್ತು c 2 12 c v1 2 ಮತ್ತು 12 cv22 ಶಕ್ತಿಯನ್ನು ಸಂಗ್ರಹಿಸಬಹುದು ಈಗ i2mA ಆಗಿದೆ v13000 x 2 10 3 6 volt ಮತ್ತು v29000x 2 x 10 3 18volt ಆಗಿದೆ ಆದ್ದರಿಂದ w1 12 c1v1 2 12x20x10 6x6x6360mJ ಅದೇ ರೀತಿ w2 12 c2v2 2 12x10x10 618x181620mJ ಆಗಿರುತ್ತದೆ ಆದ್ದರಿಂದ ಇದರರ್ಥ ಸ್ಥಿರವಾದ ಡಿಸಿ ಅನ್ವಯಿಸಿದಾಗಲೆಲ್ಲಾ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ನಂತೆ ವರ್ತಿಸುತ್ತದೆ ಅದಕ್ಕಾಗಿಯೇ ಕೆಪಾಸಿಟರ್ಗಳುತೆರೆದಿರುತ್ತವೆ ಮತ್ತು ಸರ್ಕ್ಯೂಟ್ ಪರಿಹಾರವು ತುಂಬಾ ಸುಲಭ ಆದ್ದರಿಂದ ಕೆಲವು ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಇದು ತುಂಬಾ ಸರಳವಾದ ವಿಷಯ